ಕಳೆದ ಎರಡು ತರಗತಿಗಳಲ್ಲಿ ನಾವು p n ಜಂಕ್ಷನ್ಗಳ ಬಗ್ಗೆ ನೋಡಿದ್ದೇವೆ p n ಜಂಕ್ಷನ್ ಒಂದು 2 ಟರ್ಮಿನಲ್ ಸಾಧನವಾಗಿದೆ ನಾವು p ನಲ್ಲಿ 1 ಟರ್ಮಿನಲ್ ಅನ್ನು ಹೊಂದಿದ್ದೇವೆ n ನಲ್ಲಿ 1 ಟರ್ಮಿನಲ್ ಅನ್ನು ಹೊಂದಿದ್ದೇವೆ ಮತ್ತು ಇದು ಒಂದೇ ಜಂಕ್ಷನ್ ಆಗಿದ್ದು ಅದು p ಮತ್ತು n ನಡುವಿನ ಇಂಟರ್ಫೇಸ್ ಆಗಿದೆ ಇಂದು ನಾವು ಟ್ರಾನ್ಸಿಸ್ಟರ್ ಗಳನ್ನು ನೋಡಲು ಪ್ರಾರಂಭಿಸುತ್ತೇವೆ ಟ್ರಾನ್ಸಿಸ್ಟರ್ 3 ಟರ್ಮಿನಲ್ ಮತ್ತು 2 ಜಂಕ್ಷನ್ ಸಾಧನವಾಗಿದೆ ನಾವು ಇಲ್ಲಿ ಜಂಕ್ಷನ್ ಎಂದಾಗ ನಾವು p n ಜಂಕ್ಷನ್ ಅನ್ನು ಅರ್ಥೈಸುತ್ತೇವೆ ಆದ್ದರಿಂದ ನೀವು ಸಾಧನದಲ್ಲಿ 2 p n ಜಂಕ್ಷನ್ಗಳನ್ನು ಹೊಂದಿದ್ದೀರಿ ಟ್ರಾನ್ಸಿಸ್ಟರ್ ಎಂಬ ಹೆಸರು ಟ್ರಾನ್ಸ್ಫರ್ ರೆಸಿಸ್ಟನ್ಸ್ ಎಂಬ ಪದದಿಂದ ಬಂದಿದೆ ಇದರರ್ಥ 2 ಟರ್ಮಿನಲ್ಗಳ ಮೂಲಕ ಕರೆಂಟ್ ಅನ್ನು ನಿಯಂತ್ರಿಸುವ ಮೂಲಕ ಕರೆಂಟ್ ಅಥವಾ ಇತರ 2 ಟರ್ಮಿನಲ್ಗಳ ಮೂಲಕ ವೋಲ್ಟೇಜ್ ಅನ್ನು ನಿಯಂತ್ರಿಸಬಹುದು ಕರೆಂಟ್ I ಅಥವಾ ಇತರ 2 ಟರ್ಮಿನಲ್ಗಳ ಮೂಲಕ ವೋಲ್ಟೇಜ್ ಅನ್ನು ನಿಯಂತ್ರಿಸಬಹುದು ನಾವು ಟ್ರಾನ್ಸಿಸ್ಟರ್ ಗಳ ಉದಾಹರಣೆಗಳನ್ನು ನೋಡಿದಾಗ ಈ ಅಂಶವು ಸ್ಪಷ್ಟವಾಗುತ್ತದೆ ಟ್ರಾನ್ಸಿಸ್ಟರ್ ಒಂದು ಆಂಪ್ಲಿಫೈಯರ್ ಆಗಿ ಕಾರ್ಯನಿರ್ವಹಿಸುತ್ತದೆ ಇದರಲ್ಲಿ ನೀವು ಒಂದು ಜೋಡಿ ಟರ್ಮಿನಲ್ಗಳ ನಡುವೆ ಸಣ್ಣ ಸಿಗ್ನಲ್ ಅನ್ನು ತೆಗೆದುಕೊಳ್ಳಬಹುದು ಮತ್ತು ನಂತರ ಅದನ್ನು ವರ್ಧಿಸಬಹುದು ಇದರಿಂದಾಗಿ ಮತ್ತೊಂದು ಜೋಡಿ ಟರ್ಮಿನಲ್ಗಳ ನಡುವಿನ ಔಟ್ಪುಟ್ ಸಿಗ್ನಲ್ ಹೆಚ್ಚಾಗಿರುತ್ತದೆ ಆದ್ದರಿಂದ ನಾವು ಮೊದಲು ಬೈಪೋಲಾರ್ ಜಂಕ್ಷನ್ ಟ್ರಾನ್ಸಿಸ್ಟರ್ ಗಳನ್ನು ನೋಡುವ ಮೂಲಕ ಪ್ರಾರಂಭಿಸುತ್ತೇವೆ ಆದ್ದರಿಂದ ನಾವು ಮೊದಲು BJT ಅನ್ನು ನೋಡುವ ಮೂಲಕ ಪ್ರಾರಂಭಿಸುತ್ತೇವೆ ಅದು ನಿಮ್ಮ ಬೈಪೋಲಾರ್ ಜಂಕ್ಷನ್ ಟ್ರಾನ್ಸಿಸ್ಟರ್ ಆಗಿದೆ ಅಲ್ಲಿಂದ ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರ್ ಗಳಿಗೆ ಚಲಿಸುತ್ತದೆ ಮತ್ತು ಅಂತಿಮವಾಗಿ MOSFET ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್ ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರ್ ಎಂದು ಕರೆಯಲ್ಪಡುವ ನಿರ್ದಿಷ್ಟ ರೀತಿಯ ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರ್ ಅನ್ನು ನೋಡಲಿದ್ದೇವೆ ನಾವು BJT ಯೊಂದಿಗೆ ಪ್ರಾರಂಭಿಸುತ್ತೇವೆ ನಂತರ FET ಮತ್ತು ನಂತರ MOSFETS ಗೆ ಹೋಗುತ್ತೇವೆ ಆದ್ದರಿಂದ MOSFETS ಅನ್ನು ನೋಡಲು ಹೆಚ್ಚಿನ ಸಮಯವನ್ನು ಕಳೆಯುತ್ತೇವೆ ಏಕೆಂದರೆ MOSFETS ಅನ್ನು ಕರೆಂಟ್ IC ಉದ್ಯಮದಲ್ಲಿ ಬಳಸಲಾಗುತ್ತದೆ ಆದರೆ MOSFETS ಅನ್ನು ಅರ್ಥಮಾಡಿಕೊಳ್ಳಲು ನಾವು ಇತರ 2 ಟ್ರಾನ್ಸಿಸ್ಟರ್ ಬಗ್ಗೆ ಮಾತನಾಡುತ್ತೇವೆ ಆದ್ದರಿಂದ ಬೈಪೋಲಾರ್ ಜಂಕ್ಷನ್ ಟ್ರಾನ್ಸಿಸ್ಟರ್ ಅನ್ನು ನೋಡುವ ಮೂಲಕ ಪ್ರಾರಂಭಿಸೋಣ ಆದ್ದರಿಂದ ನಾವು ಮೊದಲು pnp ಸಾಧನದ ಉದಾಹರಣೆಯೊಂದಿಗೆ ಪ್ರಾರಂಭಿಸುತ್ತೇವೆ ನೀವು 3 ಪ್ರದೇಶಗಳನ್ನು ಹೊಂದಿದ್ದೀರಿ ಅವುಗಳಲ್ಲಿ 2 p ಟೈಪ್ ಅನ್ನು ಹೊಂದಿದ್ದೀರಿ ನಂತರ ನೀವು ಕೇಂದ್ರ ಪ್ರದೇಶ n ಟೈಪ್ ಅನ್ನು ಹೊಂದಿದ್ದೀರಿ ಆದ್ದರಿಂದ ನಾವು pnp ಟ್ರಾನ್ಸಿಸ್ಟರ್ ಅನ್ನು ಹೊಂದಿದ್ದೇವೆ ಆದ್ದರಿಂದ ಈ ಟ್ರಾನ್ಸಿಸ್ಟರ್ ನಲ್ಲಿ 3 ವಿಭಿನ್ನವಾಗಿ ಡೋಪ್ಡ್ ಪ್ರದೇಶಗಳಿವೆ ಮೊದಲ ಪ್ರದೇಶವನ್ನು ಎಮಿಟರ್ ಎಂದು ಕರೆಯಲಾಗುತ್ತದೆ ಇದನ್ನು ಸಾಮಾನ್ಯವಾಗಿ ಹೆಚ್ಚು ಡೋಪ್ ಮಾಡಲಾಗುತ್ತದೆ ಈ ಸಂದರ್ಭದಲ್ಲಿ ಇದು ಹೆಚ್ಚು ಡೋಪ್ ಮಾಡಲಾದ ಪಿ ಪ್ಲಸ್ ನಂತರ ನಾವು ಬೇಸ್ ಅನ್ನು ಹೊಂದಿದ್ದೇವೆ ಇಲ್ಲಿ ಆಧಾರವು n ಟೈಪ್ pnp ಆಗಿದೆ ಇತರ 2 ಪ್ರದೇಶಗಳಿಗೆ ಹೋಲಿಸಿದರೆ ಬೇಸ್ ಸಾಮಾನ್ಯವಾಗಿ ಕಡಿಮೆ ದಪ್ಪವನ್ನು ಹೊಂದಿರುತ್ತದೆ ಮತ್ತು ಅಂತಿಮವಾಗಿ ನಾವು ಕಲೆಕ್ಟರ್ ಅನ್ನು ಹೊಂದಿದ್ದೇವೆ ಈ ಸಂದರ್ಭದಲ್ಲಿ ಕಲೆಕ್ಟರ್ p ಟೈಪ್ ಆಗಿದೆ ಮತ್ತು ಇದು ಸಾಮಾನ್ಯವಾಗಿ ಇತರ 2 ಪ್ರದೇಶಗಳಿಗಿಂತ ದೊಡ್ಡ ಅಗಲ ಅಥವಾ ದೊಡ್ಡ ದಪ್ಪವನ್ನು ಹೊಂದಿರುತ್ತದೆ ನಾನು p ಆಗಿರುವ ಎಮಿಟರ್ ಪ್ರದೇಶವನ್ನು ಹೊಂದಿದ್ದೇನೆ ನಾನು ಬೇಸ್ ಪ್ರದೇಶ n ಅನ್ನು ಹೊಂದಿದ್ದೇನೆ ಮತ್ತು ನಾನು p ಎಂಬ ಕಲೆಕ್ಟರ್ ಪ್ರದೇಶವನ್ನು ಹೊಂದಿದ್ದೇನೆ ಆದ್ದರಿಂದ ನಾನು ಈ E ಅನ್ನು ಎಮಿಟರ್ ಎಂದು ಗುರುತಿಸುತ್ತೇನೆ ಇದು ನಿಮ್ಮ ಬೇಸ್ ಅದು ಕಲೆಕ್ಟರ್ ಆದ್ದರಿಂದ ನಾವು 2 ಜಂಕ್ಷನ್ಗಳನ್ನು ಹೊಂದಿದ್ದೇವೆ ಎಮಿಟರ್ ಮತ್ತು ಬೇಸ್ ನಡುವೆ 1 ಜಂಕ್ಷನ್ ಬೇಸ್ ಮತ್ತು ಕಲೆಕ್ಟರ್ ನಡುವೆ 1 ಜಂಕ್ಷನ್ ಮತ್ತು 3 ಟರ್ಮಿನಲ್ಗಳನ್ನು ಹೊಂದಿದ್ದೇವೆ ಇದು ನಿಮ್ಮ ಟ್ರಾನ್ಸಿಸ್ಟರ್ ಅನ್ನು 3 ಟರ್ಮಿನಲ್ 2 ಜಂಕ್ಷನ್ ಸಾಧನವನ್ನಾಗಿ ಮಾಡುತ್ತದೆ ಆದ್ದರಿಂದ ನೀವು 2 ಜಂಕ್ಷನ್ಗಳನ್ನು ನೋಡಿದರೆ ಮೊದಲ ಜಂಕ್ಷನ್ ನಿಮ್ಮ pn ಆಗಿದ್ದು ಅದು ನಿಮ್ಮ ಎಮಿಟರ್ ಬೇಸ್ ಆಗಿದೆ p ಪ್ರದೇಶವು ಅತೀವವಾಗಿ ಡೋಪ್ ಆಗಿದೆ ಆದ್ದರಿಂದ ಸವಕಳಿ ಅಗಲವು ಸಂಪೂರ್ಣವಾಗಿ ತಳದಲ್ಲಿದೆ ನೀವು ಬೇಸ್ ಮತ್ತು ಕಲೆಕ್ಟರ್ ನಡುವಿನ ಜಂಕ್ಷನ್ ಅನ್ನು ಸಹ ಹೊಂದಿದ್ದೀರಿ ಅದು ಸರಳವಾದ p ಮತ್ತು n ಆಗಿದೆ ಈ ಸಂದರ್ಭದಲ್ಲಿ ಸವಕಳಿ ಪ್ರದೇಶವು ಬೇಸ್ ಮತ್ತು ಕಲೆಕ್ಟರ್ ಎರಡರಲ್ಲೂ ಇರುತ್ತದೆ ಆದ್ದರಿಂದ ಬೇಸ್ ಮತ್ತು ಕಲೆಕ್ಟರ್ ನಲ್ಲಿದೆ ಆದ್ದರಿಂದ pnp ಟ್ರಾನ್ಸಿಸ್ಟರ್ ನ ಸಂದರ್ಭದಲ್ಲಿ ವಿವಿಧ ಸಂರಚನೆಗಳಿವೆ ನಾವು ಈ ಬೇರೆ ಬೇರೆ ಟರ್ಮಿನಲ್ಗಳನ್ನು ಹೇಗೆ ಸಂಪರ್ಕಿಸುತ್ತೇವೆ ನಾವು ನೋಡಲಿರುವ ಮೊದಲ ಸಂರಚನೆಯನ್ನು ಕಾಮನ್ ಬೇಸ್ ಎಂದು ಕರೆಯಲಾಗುತ್ತದೆ ಈ ವಿಷಯದಲ್ಲಿ ಬೇಸ್ ಎಮಿಟರ್ ಮತ್ತು ಕಲೆಕ್ಟರ್ ಇಬ್ಬರ ನಡುವೆ ಸಾಮಾನ್ಯವಾಗಿದೆ ಆದ್ದರಿಂದ ಸಾಮಾನ್ಯ ಬೇಸ್ಗಾಗಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಶನ್ ಅನ್ನು ನಾನು ಬರೆಯುತ್ತೇನೆ ಆದ್ದರಿಂದ ಇದು ಬೇಸ್ ನೀವು ಎಮಿಟರ್ಅನ್ನು ಹೊಂದಿದ್ದೀರಿ ಮತ್ತು ನೀವು ಕಲೆಕ್ಟರ್ಅನ್ನು ಹೊಂದಿದ್ದೀರಿ ಆದ್ದರಿಂದ ಎಮಿಟರ್ ಆಧಾರಿತ ಜಂಕ್ಷನ್ ಫಾರ್ವರ್ಡ್ ಬಯಾಸ್ಆಗಿದೆ ಮತ್ತು ಸಂಗ್ರಾಹಕ ಆಧಾರಿತ ಜಂಕ್ಷನ್ ರಿವರ್ಸ್ ಬಯಾಸ್ ಆಗಿದೆ ಇದು c ಈ ನಿರ್ದಿಷ್ಟ ಉದಾಹರಣೆಯಲ್ಲಿ VCB VEB ಆದ್ದರಿಂದ ಇದು ಫಾರ್ವರ್ಡ್ ಬಯಾಸ್ಆಗಿದೆ ಮತ್ತು ಇದು ರಿವರ್ಸ್ ಬಯಾಸ್ ಆಗಿದೆ ಎಂದು ಬರೆಯೋಣ ನಾವು 3 ಕರೆಂಟ್ ಅನ್ನು ಸಹ ವ್ಯಾಖ್ಯಾನಿಸಬಹುದು 1 ಎಮಿಟರ್ ಕರೆಂಟ್ IE ಆಗಿದೆ ನಂತರ ನೀವು ಬೇಸ್ ಕರೆಂಟ್ ಅನ್ನು ಹೊಂದಿದ್ದೀರಿ ಮತ್ತು ಅಂತಿಮವಾಗಿ ನೀವು ಕಲೆಕ್ಟರ್ ಕರೆಂಟ್ ಅನ್ನು ಹೊಂದಿದ್ದೀರಿ pnp ಟ್ರಾನ್ಸಿಸ್ಟರ್ ಹೇಗೆ ಕೆಲಸ ಮಾಡುತ್ತದೆ ನಾನು ಮತ್ತೊಮ್ಮೆ ಟ್ರಾನ್ಸಿಸ್ಟರ್ ನ ಸ್ಕೀಮ್ಯಾಟಿಕ್ ಅನ್ನು ಬರೆಯುತ್ತೇನೆ ಇದರಲ್ಲಿ ನಾನು ಸವಕಳಿ ಪ್ರದೇಶಗಳನ್ನು ಸಹ ಗುರುತಿಸುತ್ತೇನೆ ನಾವು ಇದನ್ನು ಮತ್ತೆ ಚಿತ್ರಿಸುತ್ತೇವೆ ನಾನು ಎಮಿಟರ್ ಬೇಸ್ ಮತ್ತು ಕಲೆಕ್ಟರ್ ಎಂಬ 3 ಪ್ರದೇಶಗಳನ್ನು ಹೊಂದಿದ್ದೇನೆ ಆದ್ದರಿಂದ ಎಮಿಟರ್ p ಬೇಸ್ n ಮತ್ತು ಕಲೆಕ್ಟರ್ p ಆದ್ದರಿಂದ ಎಮಿಟರ್ ಆಧಾರಿತ ಜಂಕ್ಷನ್ ನೀವು p ಮತ್ತು ನಂತರ n ಅನ್ನು ಹೊಂದಿರುವಿರಿ ಸವಕಳಿ ಅಗಲವು ಸಂಪೂರ್ಣವಾಗಿ ಬೇಸ್ ಬದಿಯಲ್ಲಿದೆ ಮತ್ತೊಂದೆಡೆ ಬೇಸ್ ಮತ್ತು ಕಲೆಕ್ಟರ್ ಸವಕಳಿ ಅಗಲವು ಎರಡೂ ಪ್ರದೇಶಗಳಲ್ಲಿದೆ ಆದ್ದರಿಂದ ನೀವು 2 ಜಂಕ್ಷನ್ಗಳನ್ನು ಹೊಂದಿದ್ದೀರಿ ಅದಕ್ಕಾಗಿಯೇ ನೀವು 2 ಸವಕಳಿ ಪ್ರದೇಶಗಳನ್ನು ಹೊಂದಿದ್ದೀರಿ ಆದ್ದರಿಂದ ನಾವು ಕರೆಂಟ್ ಅನ್ನು ಹೊಂದಿದ್ದೇವೆ ಬೇಸ್ ಕರೆಂಟ್ ಅನ್ನು ಎಮಿಟರ್ಹೊಂದಿದ್ದೇವೆ ಮತ್ತು ಕಲೆಕ್ಟರ್ ಕರೆಂಟ್ ಅನ್ನು ಹೊಂದಿದ್ದೇವೆ ಎಮಿಟರ್ ಬೇಸ್ ಜಂಕ್ಷನ್ ಫಾರ್ವರ್ಡ್ ಬಯಾಸ್ಆಗಿದೆ ಆದ್ದರಿಂದ ನಾವು ಎಮಿಟರ್ ನಿಂದ ಬೇಸ್ಗೆ ಚುಚ್ಚಲಾದ ಹೋಲ್ಗಳನ್ನು ಹೊಂದಿದ್ದೇವೆ ಆದ್ದರಿಂದ ಈ ಹೋಲ್ಗಳು ನಂತರ ಅಲ್ಪಸಂಖ್ಯಾತ ವಾಹಕಗಳಾಗಿರುವ ಬೇಸ್ ಮೂಲಕ ಹೋಗುತ್ತವೆ ಏಕೆಂದರೆ ಬೇಸ್ n ಟೈಪ್ ಆಗಿದೆ ಆದರೆ ಬೇಸ್ ಪ್ರದೇಶದ ಅಗಲವು ತುಂಬಾ ಚಿಕ್ಕದಾಗಿದೆ ಈ ಹೋಲ್ಗಳಲ್ಲಿ ಕೆಲವು ಮರುಸಂಯೋಜಿಸಬಹುದು ಆದ್ದರಿಂದ ಅಲ್ಲಿ ಬೇಸ್ ಕರೆಂಟ್ ಅನ್ನು ರೂಪಿಸುತ್ತದೆ ಆದರೆ ಹೆಚ್ಚಿನ ಹೋಲ್ಗಳು ಬೇಸ್ ಮೂಲಕ ಹೋಗುತ್ತವೆ ಮತ್ತು ನಂತರ ಅವು ರಿವರ್ಸ್ ಬಯಾಸ್ ಆಗಿ ಕಲೆಕ್ಟರ್ಗೆ ಹೋಗುತ್ತವೆ ನೀವು ಹೋಲ್ಗಳನ್ನು ಹೊಂದಿದ್ದು ಅದು ಬೇಸ್ ಮೂಲಕ ಹೋಗುತ್ತದೆ ಮತ್ತು ಅವು ನಿಮ್ಮ ಕಲೆಕ್ಟರ್ ಕರೆಂಟ್ ಅನ್ನುರೂಪಿಸುತ್ತವೆ ಆದ್ದರಿಂದ ಹೋಲ್ಗಳ ಚುಚ್ಚುಮದ್ದಿನ ಕಾರಣದಿಂದಾಗಿ ನಾವು ಬೇಸ್ ಎಮಿಟರ್ ಕರೆಂಟ್ ಅನ್ನು ಹೊಂದಿದ್ದೇವೆ ಈ ಹೋಲ್ಗಳಲ್ಲಿ ಕೆಲವು ಬೇಸ್ ಪ್ರದೇಶದಲ್ಲಿ ಮರುಸಂಯೋಜಿಸುತ್ತವೆ ಅವು ಬೇಸ್ ಕರೆಂಟ್ ಅನ್ನು ರೂಪಿಸುತ್ತವೆ ಮತ್ತು ಬೇಸ್ನಿಂದ ಕಲೆಕ್ಟರ್ಗೆ ಹೋಗುವ ಉಳಿದ ಹೋಲ್ಗಳು ಕಲೆಕ್ಟರ್ ಕರೆಂಟ್ ಅನ್ನು ರೂಪಿಸುತ್ತವೆ ಬೈಪೋಲಾರ್ ಜಂಕ್ಷನ್ ಟ್ರಾನ್ಸಿಸ್ಟರ್ ನ ಸಂದರ್ಭದಲ್ಲಿ ನಾವು ಕರೆಂಟ್ ಗಳಿಕೆಯನ್ನು ವ್ಯಾಖ್ಯಾನಿಸಬಹುದು ಅದಕ್ಕೆ ಇನ್ನೊಂದು ಹೆಸರೂ ಕರೆಂಟ್ ಟ್ರಾನ್ಸ್ಫರ್ ಅನುಪಾತವಾಗಿದೆ ಇದು ಕಲೆಕ್ಟರ್ ಕರೆಂಟ್ ಮತ್ತು ಎಮಿಟರ್ ಕರೆಂಟ್ ನ ಅನುಪಾತವನ್ನು ಹೊರತುಪಡಿಸಿ ಬೇರೇನೂ ಅಲ್ಲ ಈಗ ಒಂದು ಆದರ್ಶ ವಿಷಯದಲ್ಲಿ ಮರುಸಂಯೋಜನೆಯ ಕಾರಣದಿಂದ ಬೇಸ್ನಲ್ಲಿ ಯಾವುದೇ ಹೋಲ್ಗಳು ಕಳೆದುಹೋಗದಿದ್ದರೆ ಈ ಕರೆಂಟ್ ಲಾಭವು 1 ಕ್ಕೆ ಸಮನಾಗಿರಬೇಕು ಇದು ಆದರ್ಶವಾಗಿದ್ದರೆ ಮತ್ತು ಯಾವುದೇ ಮೂಲ ಪ್ರವಾಹವಿಲ್ಲದಿದ್ದರೆ ಆದರೆ ಸಾಮಾನ್ಯವಾಗಿ ಕೆಲವು ಹೋಲ್ಗಳು ಯಾವಾಗಲೂ ಮರುಸಂಯೋಜನೆಯ ಕಾರಣದಿಂದಾಗಿ ತಳದಲ್ಲಿ ಕಳೆದುಹೋಗುತ್ತವೆ ಈ ಪ್ರವಾಹವು ಸಾಮಾನ್ಯವಾಗಿ 0 99 ರಷ್ಟಿದೆ ಆದ್ದರಿಂದ 0 999 ವರೆಗೆ ಇರುತ್ತದೆ ಆದ್ದರಿಂದ ಕರೆಂಟ್ ಗಳಿಕೆಯು ಬೇಸ್ ಪ್ರದೇಶದ ದಪ್ಪವನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ಸಾಮಾನ್ಯವಾಗಿ ನಾವು ತುಂಬಾ ತೆಳುವಾದ ಬೇಸ್ ಅನ್ನು ಬಯಸುತ್ತೇವೆ ಆದ್ದರಿಂದ ಮರುಸಂಯೋಜನೆಯಿಂದಾಗಿ ಹೆಚ್ಚಿನ ಹೋಲ್ಗಳು ಕಳೆದುಹೋಗುವುದಿಲ್ಲ pnp ಬದಲಿಗೆ ನೀವು npn ಟ್ರಾನ್ಸಿಸ್ಟರ್ ಹೊಂದಿದ್ದರೆ ವಾದವು ಸಂಪೂರ್ಣವಾಗಿ ಒಂದೇ ಆಗಿರುತ್ತದೆ ಇಲ್ಲಿ ನೀವು ಹೋಲ್ಗಳ ಬದಲಿಗೆ ಎಲೆಕ್ಟ್ರಾನ್ಗಳ ಇಂಜೆಕ್ಷನ್ ಅನ್ನು ಹೊಂದಿದ್ದೀರಿ ಇಲ್ಲಿ ಟ್ರಾನ್ಸಿಸ್ಟರ್ ಕ್ರಿಯೆಯು ಹುಟ್ಟಿಕೊಂಡಿದೆ ಏಕೆಂದರೆ ನೆಟ್ ಎನರ್ಜಿಯನ್ನು ಪಡೆದುಕೊಂಡಿದೆ ಏಕೆಂದರೆ ನಿಮ್ಮ ಬೇಸ್ ಕಲೆಕ್ಟರ್ ವೋಲ್ಟೇಜ್ ಆಗಿರುವ VBC ನಿಮ್ಮ ಎಮಿಟರ್ ಬೇಸ್ ವೋಲ್ಟೇಜ್ ಆಗಿರುವ VEB ಗಿಂತ ಹೆಚ್ಚಾಗಿದೆ ಎಂದು ನಾವು ಹೇಳಿದ್ದೇವೆ ನೀವು ನೆಟ್ ಎನರ್ಜಿಯನ್ನು ನೋಡಿದರೆ ವಿದ್ಯುತ್ ಪ್ರವಾಹಕ್ಕೆ ವೋಲ್ಟೇಜ್ ಹೊರತು ಬೇರೇನೂ ಅಲ್ಲ ಆದ್ದರಿಂದ ನೀವು IC ಅನ್ನು ಹೊಂದಿದ್ದೀರಿ ಅದು ಹೊರಸೂಸುವ VBE ಗಿಂತ ಹೆಚ್ಚಿರುವುದನ್ನು ನೋಡಿ ನೀವು ನೆಟ್ ವಿದ್ಯುತ್ ಗಳಿಕೆ ಹೊಸ ಟ್ರಾನ್ಸಿಸ್ಟರ್ ಅನ್ನು ಹೊಂದಿದ್ದೀರಿ ಆದ್ದರಿಂದ ಈ ನಿರ್ದಿಷ್ಟ ಕ್ರಮದಲ್ಲಿ ನಾವು BJT ಅನ್ನು ಸಾಮಾನ್ಯ ಬೇಸ್ ಕಾನ್ಫಿಗರೇಶನ್ನಲ್ಲಿ ನಿರ್ವಹಿಸಿದ್ದೇವೆ ನಾವು ಇನ್ನೊಂದು ಸಂರಚನೆಯನ್ನು ನೋಡೋಣ ನಾವು ಎಮಿಟರ್ ಅನ್ನು ಸಾಮಾನ್ಯ ಎಂದು ಹೊಂದಿಸಿರುವ ಸಂರಚನೆಯನ್ನು ನೋಡುತ್ತೇವೆ ಆದ್ದರಿಂದ ಈಗ ನಿಮ್ಮ ಬೈಪೋಲಾರ್ ಜಂಕ್ಷನ್ ಟ್ರಾನ್ಸಿಸ್ಟರ್ ಅನ್ನು ನೀವು ಹೊಂದಿದ್ದೀರಿ ಆದರೆ ಇದು ಸಾಮಾನ್ಯ ಹೊರಸೂಸುವ ವೋಲ್ಟ್ನಲ್ಲಿದೆ ಆದ್ದರಿಂದ ನೀವು ಇದನ್ನು ಮತ್ತೆ ಚಿತ್ರಿಸಿದರೆ ಮತ್ತು ಉದಾಹರಣೆಗೆ ನಾನು pnp ಬದಲಿಗೆ npn ಟ್ರಾನ್ಸಿಸ್ಟರ್ ಅನ್ನು ಆಯ್ಕೆ ಮಾಡುತ್ತೇನೆ ಆದ್ದರಿಂದ ಈ ನಿರ್ದಿಷ್ಟ ಸಂದರ್ಭದಲ್ಲಿ ನಾನು n ಅದು ನನ್ನ ಎಮಿಟರ್ ನಾನು p ಟೈಪ್ ಆಗಿರುವ ತೆಳುವಾದ ಬೇಸ್ ಪ್ರದೇಶವನ್ನು ಹೊಂದಿದ್ದೇನೆ ಮತ್ತು ನಂತರ n ಟೈಪ್ನ ಕಲೆಕ್ಟರ್ ಅನ್ನು ಹೊಂದಿದ್ದೇನೆ ಆದ್ದರಿಂದ ಈ ನಿರ್ದಿಷ್ಟ ಸಂದರ್ಭದಲ್ಲಿ ನಾನು ಎಮಿಟರ್ ಮತ್ತು ಬೇಸ್ ಅನ್ನು ಫಾರ್ವರ್ಡ್ ಬಯಾಸ್ಅನ್ನು ಹೊಂದಿದ್ದೇನೆ ಮತ್ತು ನಾನು ಕಲೆಕ್ಟರ್ ಮತ್ತು ಎಮಿಟರ್ ಅನ್ನು ಹೊಂದಿದ್ದೇನೆ ಏಕೆಂದರೆ ಇದು ರಿವರ್ಸ್ ಬಯಾಸ್ ಸಾಮಾನ್ಯವಾದ ಎಮಿಟರ್ ಮೋಡ್ ಆಗಿದೆ ಆದ್ದರಿಂದ ಈ ನಿರ್ದಿಷ್ಟ ಸಂದರ್ಭದಲ್ಲಿ ಬೇಸ್ ಕರೆಂಟ್ ಆಗಿರುವ IB ನಿಮ್ಮ ಇನ್ಪುಟ್ ಮತ್ತು Ic ಇದು ಕಲೆಕ್ಟರ್ ಕರೆಂಟ್ ಆಗಿದ್ದು ಔಟ್ಪುಟ್ ಆಗಿದೆ ಸಾಮಾನ್ಯ ಎಮಿಟರ್ ಸಂರಚನೆಯಲ್ಲಿ ನಿಮ್ಮ ಟ್ರಾನ್ಸಿಸ್ಟರ್ ಆಂಪ್ಲಿಫಯರ್ ಆಗಿ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ನೋಡುವುದು ಸುಲಭ ಬೇಸ್ ಕರೆಂಟ್ ಸಾಮಾನ್ಯವಾಗಿ ತುಂಬಾ ಚಿಕ್ಕದಾಗಿದೆ ಆದರೆ ಕಲೆಕ್ಟರ್ ಕರೆಂಟ್ ಹೆಚ್ಚು ದೊಡ್ಡದಾಗಿದೆ ಇದು ಎಮಿಟರ್ ಕರೆಂಟ್ ಗೆ ಬಹುತೇಕ ಸಮಾನವಾಗಿರುತ್ತದೆ ಆದ್ದರಿಂದ ನೀವು ತುಂಬಾ ಕಡಿಮೆ ಕರೆಂಟ್ ಅನ್ನು ತೆಗೆದುಕೊಳ್ಳುತ್ತಿದ್ದೀರಿ ಮತ್ತು ನಂತರ ಅದನ್ನು ಕಲೆಕ್ಟರ್ ಕರೆಂಟ್ಗೆ ವರ್ಧಿಸುತ್ತಿದ್ದೀರಿ ಇದರಿಂದ ನಿಮ್ಮ ಟ್ರಾನ್ಸಿಸ್ಟರ್ ಆಂಪ್ಲಿಫೈಯರ್ ಆಗಿ ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ ಇದು ಸಣ್ಣ ಬೇಸ್ ಕರೆಂಟ್ ಅನ್ನು ತೆಗೆದುಕೊಳ್ಳುತ್ತದೆ ಮತ್ತು ದೊಡ್ಡ ಕಲೆಕ್ಟರ್ ಕರೆಂಟ್ ಅನ್ನು ನೀಡುತ್ತದೆ ಆದ್ದರಿಂದ ಬೈಪೋಲಾರ್ ಜಂಕ್ಷನ್ ಸಾಧನವು ಮೂಲಭೂತವಾಗಿ ಕರೆಂಟ್ ನಿಯಂತ್ರಿತ ಸಾಧನವಾಗಿದೆ ಆದ್ದರಿಂದ ಎಮಿಟರ್ನಿಂದ ಕಲೆಕ್ಟರ್ಗೆ ಕರೆಂಟ್ ಅನ್ನು ನೀವು ಹೇಳಬಹುದು ಆದ್ದರಿಂದ IE ಮತ್ತು IC ಅನ್ನು ನಿಮ್ಮ ಬೇಸ್ ಕರೆಂಟ್ ನಿಂದ ನಿಯಂತ್ರಿಸಲಾಗುತ್ತದೆ ಆದರೆ ಒಟ್ಟಾರೆಯಾಗಿ ಇದು ಕರೆಂಟ್ ನಿಯಂತ್ರಿತ ಸಾಧನವಾಗಿದೆ ನಾವು ನೋಡಲಿರುವ ಮುಂದಿನ ವಿಷಯವೆಂದರೆ ನಿಮ್ಮ ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರ್ ನಾವು ಜಂಕ್ಷನ್ ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರ್ ಅನ್ನು ನೋಡಲಿದ್ದೇವೆ ಆದ್ದರಿಂದ ನಾವು JFET ಎಂದರೆ ಜಂಕ್ಷನ್ ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರ್ ಅನ್ನು ನೋಡಲಿದ್ದೇವೆ JFET ಮತ್ತು MOSFET ಎರಡೂ ವೋಲ್ಟೇಜ್ ನಿಯಂತ್ರಣ ಸಾಧನಗಳಾಗಿವೆ ಆದ್ದರಿಂದ ನಾನು JFET ಯ ಸ್ಕೀಮ್ಯಾಟಿಕ್ ಅನ್ನು ಬರೆಯುತ್ತೇನೆ ನೆನಪಿಡಿ ಮತ್ತೊಮ್ಮೆ ನಮಗೆ 2 p n ಜಂಕ್ಷನ್ಗಳು ಬೇಕಾಗುತ್ತವೆ ನಮಗೆ 2 ಟರ್ಮಿನಲ್ಗಳು ಬೇಕಾಗುತ್ತವೆ ಆದ್ದರಿಂದ ಈ ಸಂದರ್ಭದಲ್ಲಿ ನಾನು n ಟೈಪ್ ವಸ್ತುವಿನೊಂದಿಗೆ ಪ್ರಾರಂಭಿಸುತ್ತೇನೆ ನಾನು ಈ n ವರೆಗೆ 2 ಹೆಚ್ಚು ಡೋಪ್ ಮಾಡಿದ p ಟೈಪ್ ಮೆಟೀರಿಯಲ್ಸ್ ಅಥವಾ p ಟೈಪ್ ಲೇಯರ್ಗಳನ್ನು ಹೊಂದಿದ್ದೇನೆ ಆದ್ದರಿಂದ ಇವೆರಡೂ ಹೆಚ್ಚು ಡೋಪ್ ಮಾಡಿದ p ಆದ್ದರಿಂದ ನಾನು ಅವುಗಳನ್ನು p ಎಂದು ಕರೆಯಲಿದ್ದೇನೆ ಆದ್ದರಿಂದ ಅವುಗಳು ಅತೀವವಾಗಿ ಡೋಪ್ ಮಾಡಲ್ಪಟ್ಟಿರುವುದರಿಂದ ಮತ್ತು ನೀವು p ಮತ್ತು n ಅನ್ನು ಹೊಂದಿದ್ದೀರಿ ಮತ್ತು ನೀವು p n ಜಂಕ್ಷನ್ ಅನ್ನು ಹೊಂದಿದ್ದೀರಿ ಆದ್ದರಿಂದ ಸವಕಳಿ ಅಗಲವು ಸಂಪೂರ್ಣವಾಗಿ n ಬದಿಯಲ್ಲಿದೆ ಆದ್ದರಿಂದ ಸವಕಳಿ ಪ್ರದೇಶವನ್ನು ಬರೆಯಬೇಕಾದರೆ ಚುಕ್ಕೆಗಳ ರೇಖೆಯು ಸವಕಳಿ ಪ್ರದೇಶವನ್ನು ಪ್ರತಿನಿಧಿಸುತ್ತದೆ ಮತ್ತು ಸವಕಳಿ ಪ್ರದೇಶದ ನಡುವೆ ನೀವು n ಚಾನಲ್ ಅನ್ನು ಹೊಂದಿದ್ದೀರಿ ಆದ್ದರಿಂದ ನಾವು ಮತ್ತೆ 3 ಟರ್ಮಿನಲ್ಗಳನ್ನು ವ್ಯಾಖ್ಯಾನಿಸಬಹುದು ನೀವು ಮೂಲ ಎಂದು ಕರೆಯಲ್ಪಡುವ ಒಂದನ್ನು ಹೊಂದಿದ್ದೀರಿ ನೀವು p ಗೆ ಸಂಪರ್ಕಗೊಂಡಿರುವ ಒಂದನ್ನು ಹೊಂದಿದ್ದೀರಿ ಅದನ್ನು ನಿಮ್ಮ ಗೇಟ್ ಎಂದು ಕರೆಯಲಾಗುತ್ತದೆ ಮತ್ತು ನಂತರ ನಿಮಗೆ ಡ್ರೈನ್ ಇದೆ ನಾವು ಅದನ್ನು ಇಲ್ಲಿ ಗುರುತಿಸುತ್ತೇವೆ ಅದು ಡ್ರೈನ್ ಆಗಿದೆ ಆದ್ದರಿಂದ ನೀವು ಮೂಲವನ್ನು ಹೊಂದಿದ್ದೀರಿ ಮತ್ತು ನೀವು ಡ್ರೈನ್ ಅನ್ನು ಹೊಂದಿದ್ದೀರಿ ಮತ್ತು ನಂತರ ನಿಮಗೆ ಗೇಟ್ ಇದೆ ಸಾಧನವು ಹೆಚ್ಚು ಪ್ರಾಯೋಗಿಕವಾಗಿ ಕಾಣುತ್ತದೆ ನಾನು ಅದನ್ನು ಬರೆಯುತ್ತೇನೆ ಆದ್ದರಿಂದ ನಾನು p ಪ್ರದೇಶವನ್ನು ಹೊಂದಿದ್ದೇನೆ ಆ p ಪ್ರದೇಶದೊಳಗೆ ನಾನು n ಪ್ರದೇಶವನ್ನು ವ್ಯಾಖ್ಯಾನಿಸುತ್ತೇನೆ ಮತ್ತು ಮತ್ತೆ ನಾನು ಮತ್ತೊಂದು ಪ್ರದೇಶವನ್ನು ಹೊಂದಿದ್ದೇನೆ ಅದು ಹೆಚ್ಚು p ಆಗಿದೆ ಆದ್ದರಿಂದ ನಾವು 3 ಟರ್ಮಿನಲ್ಗಳನ್ನು ವ್ಯಾಖ್ಯಾನಿಸಬಹುದು ಸಾಮಾನ್ಯವಾಗಿ ಮೇಲ್ಭಾಗದಲ್ಲಿ ಆಕ್ಸೈಡ್ ಪದರವಿರುತ್ತದೆ ಆದ್ದರಿಂದ ನಿಮ್ಮ ವಸ್ತುವು ಆಗಿದ್ದರೆ ಅದು ಯಾವಾಗಲೂ ಆಕ್ಸೈಡ್ SiO2 ಆಗಿರುತ್ತದೆ ನಾವು 3 ಟರ್ಮಿನಲ್ಗಳನ್ನು ರಚಿಸಬಹುದು ಒಂದು ನಿಮ್ಮ ಮೂಲವಾಗಿದೆ ನಂತರ ನಿಮಗೆ ಗೇಟ್ ಇದೆ ನಂತರ ನಿಮ್ಮ ಡ್ರೈನ್ ಇದೆ ಆದ್ದರಿಂದ ಮಬ್ಬಾದ ಪ್ರದೇಶಗಳು ಮೂಲಭೂತವಾಗಿ ಲೋಹವನ್ನು ಅರ್ಥೈಸುತ್ತವೆ ಆದ್ದರಿಂದ ನೀವು ನಿಮ್ಮ ಅರೆವಾಹಕದೊಂದಿಗೆ ಉತ್ತಮ ಸಂಪರ್ಕವನ್ನು ಹೊಂದಿದ್ದೀರಿ ಆದ್ದರಿಂದ ನಾನು ಲೋಹದ ಸಂಪರ್ಕಕಾರ ಎಂದು ಹೇಳುತ್ತೇನೆ ಮತ್ತೊಮ್ಮೆ ಈ ಸಾಧನದಲ್ಲಿ ನೀವು 2 ಸವಕಳಿ ಪ್ರದೇಶಗಳನ್ನು ಹೊಂದಿರುವಿರಿ ಆದ್ದರಿಂದ ನೀವು 2 ಜಂಕ್ಷನ್ಗಳನ್ನು ಹೊಂದಿದ್ದೀರಿ p ನಡುವೆ ಒಂದು ಮತ್ತು n ಮತ್ತು p ನಡುವಿನ n ಒಂದು ಇದರಿಂದ ನೀವು 2 ಸವಕಳಿ ಪ್ರದೇಶಗಳನ್ನು ಹೊಂದಿದ್ದೀರಿ ಮತ್ತು ನೀವು n ಚಾನಲ್ ಅನ್ನು ಹೊಂದಿದ್ದೀರಿ ಆದ್ದರಿಂದ ಈ ಸ್ಕೀಮ್ಯಾಟಿಕ್ ನಿಜವಾದ ಸಾಧನವು ಹೇಗೆ ಕಾಣುತ್ತದೆ ಎಂಬುದನ್ನು ಪ್ರತಿನಿಧಿಸುತ್ತದೆ ಈ ನಿರ್ದಿಷ್ಟ ರೇಖಾಚಿತ್ರವು JFET ನ ಕಾರ್ಯನಿರ್ವಹಣೆಯನ್ನು ವಿವರಿಸಲು ನಾನು ಬಳಸುತ್ತಿದ್ದೇನೆ ಆದ್ದರಿಂದ ಕರೆಂಟ್ ಮತ್ತು ವೋಲ್ಟೇಜ್ ವರ್ತನೆಯು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ವಿವರಿಸಲು ನಾವು ಇದನ್ನು ಬಳಸುತ್ತೇವೆ ಆದರೆ ಹೆಚ್ಚು ಪ್ರಾಯೋಗಿಕ ಸಾಧನವು ಸ್ಕೀಮ್ಯಾಟಿಕ್ ವ್ಯತ್ಯಾಸವನ್ನು ಹೊಂದಿರುತ್ತದೆ ಎಂಬುದನ್ನು ದಯವಿಟ್ಟು ನೆನಪಿನಲ್ಲಿಡಿ ನಾವು JFET ನ ನಡವಳಿಕೆಯನ್ನು ಪರಿಗಣಿಸುತ್ತೇವೆ ಮತ್ತೊಮ್ಮೆ ನೀವು ಮೂಲ ಮತ್ತು ಡ್ರೈನ್ ನಡುವೆ ಕರೆಂಟ್ಅನ್ನು ಹೊಂದಿದ್ದೀರಿ ಮತ್ತು ಈ ಪ್ರವಾಹವು ಗೇಟ್ನಲ್ಲಿ ಅನ್ವಯಿಸಲಾದ ವೋಲ್ಟೇಜ್ ಅನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ನಿಮ್ಮ ಟ್ರಾನ್ಸಿಸ್ಟರ್ ಕ್ರಿಯೆಯು 2 ಟರ್ಮಿನಲ್ಗಳ ನಡುವಿನ ಕರೆಂಟ್ ವೋಲ್ಟೇಜ್ ಅಥವಾ ಇತರ ಟರ್ಮಿನಲ್ಗಳ ನಡುವಿನ ಕರೆಂಟ್ ಅನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ನಿಮ್ಮ ಗೇಟ್ ಶಾರ್ಟ್ ಸರ್ಕ್ಯೂಟ್ ಆಗಿರುವಾಗ ಮೂಲ ಮತ್ತು ಡ್ರೈನ್ ನಡುವಿನ ಕರೆಂಟ್ನ್ನು ನಾವು ಮೊದಲು ನೋಡೋಣ ಆದ್ದರಿಂದ ನಾನು ಸಾಧನದ ಸ್ಕೀಮ್ಯಾಟಿಕ್ ಅನ್ನು ಪುನಃ ಬರೆಯುತ್ತೇನೆ ಆದ್ದರಿಂದ ನೀವು ಮೂಲವನ್ನು ಹೊಂದಿದ್ದೀರಿ ಮತ್ತು ನೀವು ಡ್ರೈನ್ ಅನ್ನು ಹೊಂದಿದ್ದೀರಿ ಇದು ನನ್ನ ಡ್ರೈನ್ ಅದು ನನ್ನ ಮೂಲವಾಗಿದೆ ನಾನು ನನ್ನ 2 p ಪ್ರದೇಶಗಳನ್ನು ಹೊಂದಿದ್ದೇನೆ ಇದು n ಆಗಿದೆ ನಾನು ನನ್ನ 2 p ಪ್ರದೇಶಗಳನ್ನು ಹೊಂದಿದ್ದೇನೆ ಆದ್ದರಿಂದ ನಾನು ನನ್ನ ಸವಕಳಿ ಪ್ರದೇಶಗಳನ್ನು ಹೊಂದಿದ್ದೇನೆ ಮತ್ತು ನಂತರ ನನ್ನ n ಚಾನಲ್ ಅನ್ನು ಹೊಂದಿದ್ದೇನೆ ಆದ್ದರಿಂದ ನಾವು ಮೂಲ ಮತ್ತು ಡ್ರೈನ್ ನಡುವೆ ಪಕ್ಷಪಾತವನ್ನು ಅನ್ವಯಿಸಲಿದ್ದೇವೆ ಆದ್ದರಿಂದ ನಾನು ಮೂಲಕ್ಕೆ ಸಂಬಂಧಿಸಿದಂತೆ ಡ್ರೈನ್ ಧನಾತ್ಮಕವಾಗಿ ಬಯಾಸ್ ಮಾಡುತ್ತೇನೆ ನಾನು ಇದನ್ನು VDS 0 ಎಂದು ಕರೆಯುತ್ತೇನೆ ಅಂದರೆ ಡ್ರೈನ್ ಮೂಲಕ್ಕೆ ಸಂಬಂಧಿಸಿದಂತೆ ಬಯಾಸ್ ಧನಾತ್ಮಕವಾಗಿರುತ್ತದೆ ಎಲೆಕ್ಟ್ರಾನ್ಗಳು ಮೂಲದಿಂದ ಡ್ರೈನ್ಗೆ ಚಲಿಸಬಹುದು ಆದ್ದರಿಂದ ಎಲೆಕ್ಟ್ರಾನ್ಗಳು ಚಲಿಸಬಹುದು ಮತ್ತು ಇದು ನಿಮ್ಮ ಕರೆಂಟ್ವನ್ನು ರೂಪಿಸುತ್ತದೆ ನಾವು ಗೇಟ್ ಅನ್ನು 0 ವಿಭವದಲ್ಲಿ ಹೊಂದಿಸುತ್ತೇವೆ ಆದ್ದರಿಂದ VGS 0 ಆಗಿರುತ್ತದೆ ನಿಮ್ಮ ಡ್ರೈನ್ ಮತ್ತು ಮೂಲ ವೋಲ್ಟೇಜ್ ಆಗಿರುವ ಈ ಮೌಲ್ಯವನ್ನು ನಾವು ಹೆಚ್ಚಿಸಲು ಪ್ರಾರಂಭಿಸಿದಾಗ ನಾವು ಕರೆಂಟ್ಅನ್ನು ಹೊಂದಲಿದ್ದೇವೆ ಅದು ಮೌಲ್ಯವನ್ನು ಹೆಚ್ಚಿಸುತ್ತಲೇ ಇರುತ್ತದೆ ಆಗ ಕರೆಂಟ್ ಹೆಚ್ಚು ಇರುತ್ತದೆ ಆದರೆ ನೀವು 2 ಜಂಕ್ಷನ್ಗಳನ್ನು ನೋಡಿದರೆ ಡ್ರೈನ್ ಸೋರ್ಸ್ ವೋಲ್ಟೇಜ್ನ ಮೌಲ್ಯವನ್ನು ನಾವು ಹೆಚ್ಚಿಸಿದಂತೆ n ಚಾನಲ್ನ ಕಿರಿದಾಗುವಿಕೆ ಉಂಟಾಗುತ್ತದೆ ಏಕೆಂದರೆ ಈ ಡ್ರೈನ್ ಗೇಟ್ಗೆ ಸಂಬಂಧಿಸಿದಂತೆ ರಿವರ್ಸ್ ಬಯಾಸ್ ಅನ್ನು ಹೊಂದಿದೆ ಆದ್ದರಿಂದ VDS ಹೆಚ್ಚಾಗುತ್ತದೆ ಡ್ರೈನ್ ಕಡೆಗೆ n ಚಾನಲ್ ಕಿರಿದಾಗುತ್ತದೆ ನಾನು ಅದನ್ನು ಅದೇ ಚಿತ್ರದಲ್ಲಿ ಕ್ರಮಬದ್ಧವಾಗಿ ತೋರಿಸುತ್ತೇನೆ ಆದ್ದರಿಂದ ನೀವು ಚಾನಲ್ ಅನ್ನು ನೋಡಿದರೆ ಚಾನಲ್ ಮೂಲದ ಬಳಿ ಅಗಲವಾಗಿರುತ್ತದೆ ಮತ್ತು ಡ್ರೈನ್ ಬಳಿ ಕಿರಿದಾಗಲು ಪ್ರಾರಂಭಿಸುತ್ತದೆ ನೀವು VDS ನ ಮೌಲ್ಯವನ್ನು ಮತ್ತಷ್ಟು ಹೆಚ್ಚಿಸಿದರೆ ಎರಡೂ ಸವಕಳಿ ಪ್ರದೇಶಗಳು ಭೇಟಿಯಾಗುವವರೆಗೆ ಮತ್ತಷ್ಟು ಕಿರಿದಾಗುತ್ತಾ ಹೋಗುತ್ತದೆ ಈ ಸಂದರ್ಭದಲ್ಲಿ ನಾವು ಪ್ರದೇಶದ ಒಂದು ಪಿಂಚ್ ಅನ್ನು ಹೊಂದಿದ್ದೇವೆ ನಾವು ಅದೇ ಕಥಾವಸ್ತುವಿನ ಮೇಲೆ ಕ್ರಮಬದ್ಧವಾಗಿ ತೋರಿಸಬಹುದು ಇದರಿಂದ ನಿಮ್ಮ n ಚಾನಲ್ ಮುಖ್ಯವಾಗಿ VDS ನ ಹೆಚ್ಚಿನ ಮೌಲ್ಯಗಳಲ್ಲಿ ಇಲ್ಲಿ ಪಿಂಚ್ ಆಗುತ್ತದೆ ಪಿಂಚ್ ಆಫ್ ಸಂಭವಿಸಿದಾಗ ಈ ಸಾಧನದ ಮೂಲಕ ಕರೆಂಟ್ ಮೂಲಭೂತವಾಗಿ ಸ್ಥಿರವಾಗಿರುತ್ತದೆ ಏಕೆಂದರೆ ಇದು ಈ n ಚಾನಲ್ನ ಪ್ರತಿರೋಧವನ್ನು ಅವಲಂಬಿಸಿರುತ್ತದೆ ಅಗಲದಲ್ಲಿ ಚಿಕ್ಕದಾದ ಪ್ರದೇಶವನ್ನು ನಾವು ಹೊಂದಿದ್ದೇವೆ ಎಂದು ಇದು ಮತ್ತೊಮ್ಮೆ ಊಹಿಸುತ್ತದೆ ಆದ್ದರಿಂದ ಒಮ್ಮೆ ಪಿಂಚ್ ಆಫ್ ಮಾಡಿದಾಗ ಡ್ರೈನ್ ಮತ್ತು ಮೂಲದ ನಡುವೆ ಕರೆಂಟ್ I ಸಂಭವಿಸುತ್ತದೆ ಆದ್ದರಿಂದ ನಾನು ಅದನ್ನು IDS ಎಂದು ಕರೆಯುತ್ತೇನೆ ಇದು ಸ್ಥಿರವಾಗುತ್ತದೆ ಇದಕ್ಕಾಗಿ ನಾವು JFET ಗಾಗಿ I V ಗುಣಲಕ್ಷಣಗಳನ್ನು ರೂಪಿಸಬಹುದು ಮತ್ತು ನಾವು ಹಾಗೆ ಮಾಡಿದರೆ ನಾನು ಕರೆಂಟ್ ಅನ್ನು ಹೊಂದುತ್ತೇನೆ ಆದ್ದರಿಂದ ಡ್ರೈನ್ ಮತ್ತು ಸೋರ್ಸ್ ವಿರುದ್ಧ VDS ನಡುವಿನ ಪ್ರವಾಹ IDS ಆಗಿರುತ್ತದೆ ಇದು ಡ್ರೈನ್ ಮತ್ತು ಮೂಲದ ನಡುವಿನ ವೋಲ್ಟೇಜ್ ಆಗಿದೆ ಇದೀಗ ನಾನು ಗೇಟ್ ಅನ್ನು ಕಡಿಮೆ ಮಾಡುತ್ತಿದ್ದೇನೆ ಆದ್ದರಿಂದ ಗೇಟ್ ಮತ್ತು ಸೋರ್ಸ್ ವೋಲ್ಟೇಜ್ 0 ಆಗಿರುತ್ತದೆ ನೀವು ವೋಲ್ಟೇಜ್ ಅನ್ನು ಹೆಚ್ಚಿಸಿದಾಗ ನಿಮ್ಮ ಕರೆಂಟ್ ಏರಲು ಪ್ರಾರಂಭವಾಗುತ್ತದೆ ಏಕೆಂದರೆ ನೀವು ಮೂಲದಿಂದ ಡ್ರೈನ್ಗೆ ಹೋಗುವ ಎಲೆಕ್ಟ್ರಾನ್ಗಳನ್ನು ಹೊಂದಿದ್ದೀರಿ ಆದರೆ ಕರೆಂಟ್ ಏರಲು ಪ್ರಾರಂಭಿಸಿದಾಗ ಮತ್ತು ವೋಲ್ಟೇಜ್ ಹೆಚ್ಚಾಗುತ್ತದೆ ಚಾನಲ್ನ ಅಗಲವೂ ಕಡಿಮೆಯಾಗುತ್ತದೆ ಮತ್ತು ಅಂತಿಮವಾಗಿ ನೀವು ಪಿಂಚ್ ಅನ್ನು ಹೊಂದಿರುತ್ತೀರಿ ಮತ್ತು ಅದು ಸಂಭವಿಸಿದಾಗ ಕರೆಂಟ್ ಸ್ಥಿರವಾಗಿರುತ್ತದೆ ಆದ್ದರಿಂದ ಪಿಂಚ್ ಆಫ್ ಸಂಭವಿಸುವವರೆಗೆ ನಿಮ್ಮ IDS ಆರಂಭದಲ್ಲಿ ಹೆಚ್ಚಾಗುತ್ತದೆ ಮತ್ತು ನಂತರ ನಿಮ್ಮ ಕರೆಂಟ್ ಸ್ಥಿರವಾಗಿರುತ್ತದೆ ಆದ್ದರಿಂದ ನಿಮ್ಮ ಪಿಂಚ್ ಆಫ್ ಮೂಲಭೂತವಾಗಿ ಸಂಭವಿಸುವ ಈ ಮೌಲ್ಯವು ನಿಮ್ಮ ಸ್ಯಾಚುರೇಶನ್ ಆಗಿರುತ್ತದೆ ಮತ್ತು ನಿಮ್ಮ ಗೇಟ್ ಮತ್ತು ಸೋರ್ಸ್ ಚಿಕ್ಕದಾಗಿರುವುದರಿಂದ ಈ ಕಥಾವಸ್ತುವು ಗೇಟ್ ಮತ್ತು ಸೋರ್ಸ್ ನಡುವೆ ಯಾವುದೇ ಬಯಾಸ್ ಇರುವುದಿಲ್ಲ ಆದ್ದರಿಂದ ಈಗ ಗೇಟ್ ಮತ್ತು ಸೋರ್ಸ್ ನಡುವೆ ಬಯಾಸ್ ಅನ್ನು ಹೊಂದಿದ್ದರೆ ಏನಾಗುತ್ತದೆ ಆದ್ದರಿಂದ ನಾನು ಇದನ್ನು ಪುನಃ ಬರೆಯುತ್ತೇನೆ ಮತ್ತು ಗೇಟ್ ಮತ್ತು ಸೋರ್ಸ್ ನಡುವೆ ಪಬಯಾಸ್ ಅನ್ನು ಪರಿಚಯಿಸುತ್ತೇನೆ ಆದ್ದರಿಂದ ಮತ್ತೊಮ್ಮೆ ನಾನು ನನ್ನ n ಪ್ರದೇಶವನ್ನು ಹೊಂದಿದ್ದೇನೆ ನನ್ನ 2 p ಪ್ರದೇಶಗಳನ್ನು ಹೊಂದಿದ್ದೇನೆ ಅದು ನನ್ನ ಡ್ರೈನ್ ಆಗಿದೆ ಅದು ಸೋರ್ಸ್ ಮತ್ತು ಸೋರ್ಸ್ ಗೆ ಸಂಬಂಧಿಸಿದಂತೆ ಧನಾತ್ಮಕ ಬಯಾಸ್ ಅನ್ನು ಹೊಂದಿರುವ ಡ್ರೈನ್ ಆಗಿದೆ ಮತ್ತು ಈಗ ನಾನು ಸೋರ್ಸ್ VGS ಗೆ ಸಂಬಂಧಿಸಿದಂತೆ ಗೇಟ್ ಋಣಾತ್ಮಕ ಬಯಾಸ್ ಅನ್ನು ಮಾಡಲಿದ್ದೇನೆ ಆದ್ದರಿಂದ ನಾವು ಈಗ ಮತ್ತೊಮ್ಮೆ ಇದನ್ನು ಮಾಡಿದಾಗ ನೀವು ಸವಕಳಿ ಪ್ರದೇಶವನ್ನು ಹೊಂದಿದ್ದೀರಿ ಆದರೆ ನೀವು ಗೇಟ್ ಮತ್ತು ಸೋರ್ಸ್ ಅನ್ನು ನೋಡಿದರೆ ಗೇಟ್ ಮೂಲಕ್ಕೆ ಸಂಬಂಧಿಸಿದಂತೆ ಹಿಮ್ಮುಖ ಪಕ್ಷಪಾತವನ್ನು ಹೊಂದಿದೆ ಇದರಿಂದ ಸವಕಳಿ ಪ್ರದೇಶವು ಹೆಚ್ಚಾಗಿರುತ್ತದೆ ಅಥವಾ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಚಾನಲ್ ಕಿರಿದಾಗಿರುತ್ತದೆ ಒಮ್ಮೆ ನೀವು ಪಕ್ಷಪಾತವನ್ನು ಹೊಂದಿದ್ದರೆ n ಚಾನಲ್ ಕಿರಿದಾಗುತ್ತದೆ ಮತ್ತು ನಾವು ಈ ಮೌಲ್ಯವನ್ನು ಹೆಚ್ಚಿಸುತ್ತಿದ್ದರೆ ಚಾನಲ್ ಕಿರಿದಾಗುತ್ತಲೇ ಹೋಗುತ್ತದೆ ಇದರ ಅರ್ಥವೇನೆಂದರೆ ನಿಮ್ಮ I V ಗುಣಲಕ್ಷಣಗಳನ್ನು ನೀವು ಯೋಜಿಸಿದರೆ ಗೇಟ್ ಮತ್ತು ಮೂಲದ ನಡುವಿನ ಈ ವೋಲ್ಟೇಜ್ ಅನ್ನು ಪಿಂಚ್ ಆಫ್ ಮಾಡುವುದು ಸುಲಭವಾಗುತ್ತದೆ ಎಂದು ನೀವು ಕಂಡುಕೊಳ್ಳುತ್ತೀರಿ ಆದ್ದರಿಂದ ನಾವು ಇದನ್ನು ಯೋಜಿಸಿದರೆ ಇದು VGS 0 ನೀವು ಇನ್ನೊಂದು ಮೌಲ್ಯವನ್ನು ಹೊಂದಿದ್ದರೆ VGS 2V ಆಗಿದೆ ಮತ್ತೊಮ್ಮೆ ಸ್ಯಾಚುರೇಶನ್ಗಾಗಿ ನಿಮ್ಮ ಕರೆಂಟ್ ಕಡಿಮೆಯಾಗಿದೆ ಏಕೆಂದರೆ ನೀವು ಕಿರಿದಾದ ಚಾನಲ್ ಅನ್ನು ಹೊಂದಿದ್ದೀರಿ ಮತ್ತು ನೀವು ವೋಲ್ಟೇಜ್ ಅನ್ನು ಇನ್ನಷ್ಟು ಹೆಚ್ಚಿಸಿದರೆ ಸ್ಯಾಚುರೇಶನ್ ಮೊದಲೇ ಸಂಭವಿಸುತ್ತದೆ ಆದ್ದರಿಂದ VGS 4V ಆಗಿದ್ದರೆ ಕರೆಂಟ್ ಮತ್ತೆ ಕಡಿಮೆಯಾಗುತ್ತದೆ ಮತ್ತು ಸ್ಯಾಚುರೇಶನ್ ಕೂಡ ಮೊದಲೇ ಸಂಭವಿಸುತ್ತದೆ ಈ ನಿರ್ದಿಷ್ಟ ಸಂದರ್ಭದಲ್ಲಿ ನಿಮ್ಮ JFET ಆಗಿರುವ ಸಂದರ್ಭದಲ್ಲಿ ಸೋರ್ಸ್ ಮತ್ತು ಡ್ರೈನ್ ನಡುವಿನ ಪ್ರವಾಹವು n ಚಾನಲ್ನ ಅಗಲವನ್ನು ಅವಲಂಬಿಸಿರುವ ಪರಿಸ್ಥಿತಿಯನ್ನು ನೀವು ಹೊಂದಿರುವಿರಿ ಗೇಟ್ ಮತ್ತು ಸೋರ್ಸ್ VGS ನಡುವಿನ ವೋಲ್ಟೇಜ್ನಿಂದ ಪ್ರಭಾವಿತವಾಗಿರುತ್ತದೆ ಆದ್ದರಿಂದ ವೋಲ್ಟೇಜ್ ಹೆಚ್ಚಾದಾಗ ಚಾನೆಲ್ ನ ಅಗಲ ಕಡಿಮೆಯಾಗುತ್ತದೆ ಮತ್ತು ಕರೆಂಟ್ ಕಡಿಮೆಯಾಗುತ್ತದೆ ಆದ್ದರಿಂದ ಇದು ಮತ್ತೊಮ್ಮೆ ಟ್ರಾನ್ಸಿಸ್ಟರ್ ಕ್ರಿಯೆಗೆ ಒಂದು ಉದಾಹರಣೆಯಾಗಿದೆ ಅಲ್ಲಿ 2 ಟರ್ಮಿನಲ್ಗಳ ನಡುವಿನ ಪ್ರವಾಹವು ಇತರ ಟರ್ಮಿನಲ್ಗಳ ನಡುವಿನ ವೋಲ್ಟೇಜ್ನಿಂದ ಪ್ರಭಾವಿತವಾಗಿರುತ್ತದೆ ಇದು JFET ಯ ಉದಾಹರಣೆಯಾಗಿದೆ ಆದ್ದರಿಂದ ನೀವು ಈಗಾಗಲೇ ವಸ್ತುವಿನೊಳಗೆ ರಚಿಸಲಾದ ಚಾನಲ್ ಅನ್ನು ಹೊಂದಿರುವಿರಿ ನಾವು ನೋಡಲಿರುವ ಮುಂದಿನ ವಿಷಯವೆಂದರೆ MOSFET ಆದ್ದರಿಂದ ನಾವು ನಿಮ್ಮ n ಚಾನಲ್ ಅನ್ನು ರಚಿಸುವ ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್ ಅನ್ನು ಹೊಂದಿದ್ದೇವೆ ಆದ್ದರಿಂದ ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್ ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರ್ ಗಳನ್ನು ಕರೆಂಟ್ ಮೈಕ್ರೋ ಫ್ಯಾಬ್ರಿಕೇಶನ್ ಉದ್ಯಮದಲ್ಲಿ ಸಾಮಾನ್ಯವಾಗಿ ಬಳಸಲಾಗುತ್ತದೆ ಆದ್ದರಿಂದ ನಾವು MOSFETS ಅನ್ನು ಅರ್ಥಮಾಡಿಕೊಳ್ಳುವ ಮೊದಲು ಮೆಟಲ್ ಆಕ್ಸೈಡ್ ಮತ್ತು ಸೆಮಿಕಂಡಕ್ಟರ್ ಜಂಕ್ಷನ್ ಅನ್ನು ನೋಡೋಣ ಮತ್ತು ಆ ನಿರ್ದಿಷ್ಟ ಸಂದರ್ಭದಲ್ಲಿ ನಾವು ಚಾನಲ್ ಅನ್ನು ಹೇಗೆ ರೂಪಿಸುತ್ತೇವೆ ಎಂದು ನೋಡೋಣ ಇದೀಗ ನಾವು ಈ ಭಾಗವನ್ನು ಮಾತ್ರ ನೋಡುತ್ತೇವೆ ಒಮ್ಮೆ ನಾವು ಅರ್ಥಮಾಡಿಕೊಂಡ ನಂತರ MOSFET ಅನ್ನು ನೋಡಲು ನಾವು ಅದನ್ನು ಒಟ್ಟಿಗೆ ಸೇರಿಸುತ್ತೇವೆ ಆದ್ದರಿಂದ 2 ಲೋಹಗಳ ನಡುವೆ ರೂಪುಗೊಂಡ ಸಮಾನಾಂತರ ಪ್ಲೇಟ್ ಕೆಪಾಸಿಟರ್ ಅನ್ನು ಪರಿಗಣಿಸಿ ಆದ್ದರಿಂದ ನೀವು ಲೋಹ 1 ಅನ್ನು ಹೊಂದಿದ್ದೀರಿ ಮತ್ತು ನೀವು ಇನ್ನೊಂದು ಲೋಹದ ಪ್ಲೇಟ್ ಅನ್ನು ಹೊಂದಿದ್ದೀರಿ ಮತ್ತು ನಂತರ ನೀವು ಸಂಭಾವ್ಯತೆಯನ್ನು ಅನ್ವಯಿಸುತ್ತೀರಿ ಆದ್ದರಿಂದ 2 ಲೋಹಗಳ ನಡುವೆ ನೀವು ಇನ್ಸುಲೇಟರ್ ಅನ್ನು ಹೊಂದಿದ್ದೀರಿ ಆದ್ದರಿಂದ ಈ ಇನ್ಸುಲೇಟರ್ ಗಾಳಿ ಅಥವಾ ನಿರ್ವಾತವಾಗಿರಬಹುದು ಅಥವಾ ಇದು ಆಕ್ಸೈಡ್ ಪದರ ಅಥವಾ ಇನ್ಸುಲೇಟರ್ ಆಗಿ ಕಾರ್ಯನಿರ್ವಹಿಸುವ ಇತರ ಪದರವಾಗಿರಬಹುದು ಆದ್ದರಿಂದ ನೀವು 2 ಲೋಹದ ಫಲಕಗಳನ್ನು ಸಂಭಾವ್ಯತೆಗೆ ಸಂಪರ್ಕಿಸಿದ್ದೀರಿ ಈ ಸಂದರ್ಭದಲ್ಲಿ ನೀವು ಒಂದು ಪ್ಲೇಟ್ನಲ್ಲಿ ಧನಾತ್ಮಕ ಚಾರ್ಜ್ ಮತ್ತು ಇನ್ನೊಂದರಲ್ಲಿ ಋಣಾತ್ಮಕ ಚಾರ್ಜ್ ಅನ್ನು ಹೊಂದಿರುತ್ತೀರಿ ಆದ್ದರಿಂದ ಇದು ಕೆಪಾಸಿಟರ್ ಆಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಇವು ಲೋಹಗಳಾಗಿರುವುದರಿಂದ ಚಾರ್ಜ್ಗಳು ಮೇಲ್ಮೈಯಲ್ಲಿ ಇರುತ್ತವೆ ಆದ್ದರಿಂದಮೊದಲು ಈ ಸಾಧನವನ್ನು ತೆಗೆದುಕೊಳ್ಳೋಣ ಅಥವಾ ಈ ವ್ಯವಸ್ಥೆಯನ್ನು ತೆಗೆದುಕೊಳ್ಳೋಣ ಮತ್ತು ಲೋಹಗಳಲ್ಲಿ ಒಂದನ್ನು p ಟೈಪ್ ಸೆಮಿಕಂಡಕ್ಟರ್ನೊಂದಿಗೆ ಬದಲಾಯಿಸೋಣ ಮತ್ತು ನಾನು ಲೋಹವನ್ನು ಹೊಂದಿದ್ದೇನೆ ಆದರೆ ಇತರ ಲೋಹದ ಬದಲಿಗೆ ನಾನು p ಮಾದರಿಯ ಅರೆವಾಹಕವನ್ನು ಹೊಂದಿದ್ದೇನೆ ಆದ್ದರಿಂದ ಮತ್ತೊಮ್ಮೆ ಈ 2 ರ ನಡುವೆ ಇನ್ಸುಲೇಟರ್ ಪದರವಿದೆ ಲೋಹವನ್ನು ಧನಾತ್ಮಕವಾಗಿ ಮತ್ತು p ಟೈಪ್ ಅನ್ನು ಋಣಾತ್ಮಕವಾಗಿ ಜೋಡಿಸಿ ನಾವು ಲೋಹದ ಮೇಲ್ಮೈಯಲ್ಲಿ ಧನಾತ್ಮಕ ಆವೇಶವನ್ನು ಹೊಂದಿದ್ದೇವೆ ಆದರೆ ಸೆಮಿಕಂಡಕ್ಟರ್ನ ಸಂದರ್ಭದಲ್ಲಿ ಚಾರ್ಜ್ ಸಾಂದ್ರತೆಯು ಕಡಿಮೆ ನಾವು ಸ್ಕಾಟ್ಕಿ ಜಂಕ್ಷನ್ಗಳ ಸಂದರ್ಭದಲ್ಲಿ ಈ ಉದಾಹರಣೆಯನ್ನು ಮೊದಲೇ ನೋಡಿದ್ದೇವೆ ಆದ್ದರಿಂದ ನೀವು ಸೆಮಿಕಂಡಕ್ಟರ್ನಲ್ಲಿ ಋಣಾತ್ಮಕ ಚಾರ್ಜ್ ಅನ್ನು ಹೊಂದಿದ್ದೀರಿ ಆದರೆ ಇದು ಮೇಲ್ಮೈಯಲ್ಲಿ ಮಾತ್ರವಲ್ಲ ಇದು ಸಣ್ಣ ದೂರವನ್ನು ಬೃಹತ್ ಪ್ರಮಾಣದಲ್ಲಿ ವಿಸ್ತರಿಸುತ್ತದೆ ಅರೆವಾಹಕದ ಸಂದರ್ಭದಲ್ಲಿ ನಾವು ಸವಕಳಿ ಪ್ರದೇಶವನ್ನು ಹೊಂದಿದ್ದೇವೆ ಮತ್ತು ನಂತರ ನಾವು ಬೃಹತ್ ಪ್ರಮಾಣವನ್ನು ಸಹ ಹೊಂದಿದ್ದೇವೆ ಆದ್ದರಿಂದ ಸೆಮಿಕಂಡಕ್ಟರ್ನ ಬಹುಭಾಗದೊಳಗೆ ಅದು ನಿಮ್ಮ ನಿಯಮಿತ n ಟೈಪ್ನಂತೆ ವರ್ತಿಸುತ್ತದೆ ಆದ್ದರಿಂದ P NA ಆದರೆ ಸವಕಳಿ ಪ್ರದೇಶದಲ್ಲಿ ನೀವು NA ಗಿಂತ ಕಡಿಮೆ ಸಂಖ್ಯೆಯ ಹೋಲ್ಗಳನ್ನು ಹೊಂದಿರುವಿರಿ ವಸ್ತುವು ಇನ್ನೂ p ಟೈಪ್ ಆಗಿದೆ ನೀವು ಇನ್ನೂ n ಗಿಂತ ಹೆಚ್ಚಿನ p ಅನ್ನು ಹೊಂದಿದ್ದೀರಿ ಆದರೆ P ಯ ಮೌಲ್ಯವು NA ಗಿಂತ ಕಡಿಮೆಯಾಗಿದೆ ಮತ್ತು ನೀವು ಅರೆವಾಹಕ ಋಣಾತ್ಮಕ ಬಯಾಸ್ ಅನ್ನು ಹೊಂದಿರುವುದರಿಂದ ನೀವು ಅರೆವಾಹಕದಿಂದ ಹೋಲ್ಗಳನ್ನು ಎಳೆಯುತ್ತಿದ್ದೀರಿ ಅಥವಾ ನೀವು ಎಲೆಕ್ಟ್ರಾನ್ಗಳನ್ನು ತಳ್ಳುತ್ತಿದ್ದೀರಿ ಈಗ ನೀವು ಬಯಾಸ್ಅನ್ನು ಹೆಚ್ಚಿಸುತ್ತಿದ್ದರೆ ನಾವು ಅರೆವಾಹಕದಲ್ಲಿ ಹೆಚ್ಚು ಋಣಾತ್ಮಕ ಆವೇಶವನ್ನು ಪಡೆಯಲಿದ್ದೇವೆ ಮತ್ತು ಒಂದು ನಿರ್ದಿಷ್ಟ ಹಂತದಲ್ಲಿ ಎಲೆಕ್ಟ್ರಾನ್ಗಳ ಸಂಖ್ಯೆಯು ಹೋಲ್ಗಳ ಸಂಖ್ಯೆಗಿಂತ ಹೆಚ್ಚಾಗಿರುತ್ತದೆ ಎಂದು ನೀವು ಕಂಡುಕೊಳ್ಳುತ್ತೀರಿ ಇದರಿಂದ ನೀವು p ಟೈಪ್ಗೆ ವಿರುದ್ಧವಾಗಿ n ಟೈಪ್ ವಾಹಕತೆಯನ್ನು ಹೊಂದಿರುವ ಪ್ರದೇಶವನ್ನು ನೀವು ರಚಿಸಿದರೆ ಇದನ್ನು ವಿಲೋಮ ಎಂದು ಕರೆಯಲಾಗುತ್ತದೆ ಆದ್ದರಿಂದ ನಾನು ಮತ್ತೆ ಅದನ್ನು ಬರೆಯುತ್ತೇನೆ ಮತ್ತೊಮ್ಮೆ ನನ್ನ ಬಳಿ ಲೋಹವಿದೆ ನಾನು ನನ್ನ ಸೆಮಿಕಂಡಕ್ಟರ್ ಅನ್ನು ಸ್ವಲ್ಪ ದೊಡ್ಡದಾಗಿ ಬರೆಯುತ್ತೇನೆ ಆದ್ದರಿಂದ ನನ್ನ p ಪ್ರಕಾರದ ವಿವಿಧ ಪ್ರದೇಶಗಳನ್ನು ನಾನು ತೋರಿಸಬಹುದು ಆದ್ದರಿಂದ ನಾನು ಅರೆವಾಹಕದ ಬಹುಭಾಗವನ್ನು ಹೊಂದಿದ್ದೇನೆ ಇದು ಬೃಹತ್ ಪ್ರಮಾಣವಾಗಿದೆ ನಾನು ಸವಕಳಿ ಪ್ರದೇಶವನ್ನು ಹೊಂದಿದ್ದೇನೆ ಅಲ್ಲಿ ಅರೆವಾಹಕವು ಇನ್ನೂ p ಟೈಪ್ ಆಗಿರುತ್ತದೆ ಆದರೆ ಹೋಲ್ಗಳ ಸಾಂದ್ರತೆಯು NA ಗಿಂತ ಕಡಿಮೆಯಾಗಿದೆ ಆದ್ದರಿಂದ ನಾನು ಸವಕಳಿ ಪ್ರದೇಶವನ್ನು ಹೊಂದಿದ್ದೇನೆ ಮತ್ತು ಅಂತಿಮವಾಗಿ ನಾನು ಹೆಚ್ಚು ಎಲೆಕ್ಟ್ರಾನ್ಗಳನ್ನು ಹೊಂದಿರುವ ಮೇಲ್ಮೈಗೆ ಹತ್ತಿರವಿರುವ ಪ್ರದೇಶವನ್ನು ಹೊಂದಿದ್ದೇನೆ ಹೋಲ್ಗಳಿಗಿಂತ ನಾನು ಎಲೆಕ್ಟ್ರಾನ್ಗಳನ್ನು ಹೊಂದಿದ್ದೇನೆ ಆದ್ದರಿಂದ ದೊಡ್ಡ ಪ್ರಮಾಣದಲ್ಲಿ ನಾನು P NA ಅನ್ನು ಹೊಂದಿದ್ದೇನೆ ಅದು ದೊಡ್ಡ ಪ್ರಮಾಣದಲ್ಲಿದೆ ಸವಕಳಿ ಪ್ರದೇಶದಲ್ಲಿ ನಾನು p n ಅನ್ನು ಹೊಂದಿದ್ದೇನೆ ಆದ್ದರಿಂದ ಅದು ಇನ್ನೂ p ಟೈಪ್ ಆಗಿರುತ್ತದೆ ಆದರೆ ಇದು NA ಗಿಂತ ಕಡಿಮೆಯಿರುತ್ತದೆ ಮತ್ತು ಅಂತಿಮವಾಗಿ ನಾನು ವಿಲೋಮ ಪ್ರದೇಶವನ್ನು ಹೊಂದಿದ್ದೇನೆ ಅಲ್ಲಿ n p ಆದ್ದರಿಂದ p ಟೈಪ್ ಅರೆವಾಹಕದ ಸಂದರ್ಭದಲ್ಲಿ ಅರೆವಾಹಕಕ್ಕೆ ಋಣಾತ್ಮಕ ಬಯಾಸ್ ಅನ್ನು ಅನ್ವಯಿಸುವ ಮೂಲಕ ನಾನು n ಚಾನಲ್ ಅನ್ನು ರಚಿಸಿದ್ದೇನೆ ಆದ್ದರಿಂದ ಇದು ನಾವು ಟ್ರಾನ್ಸಿಸ್ಟರ್ ನಲ್ಲಿ ಬಳಸುವ ನಿಮ್ಮ ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್ನ ತತ್ವವಾಗಿದೆ ಇದು ಮತ್ತು JFET ನಡುವಿನ ವ್ಯತ್ಯಾಸವೆಂದರೆ JFET ನ ಸಂದರ್ಭದಲ್ಲಿ ನೀವು ಈಗಾಗಲೇ n ಚಾನಲ್ ಅನ್ನು ಹೊಂದಿದ್ದೀರಿ ಮತ್ತು ವೋಲ್ಟೇಜ್ ಅನ್ನು ಅನ್ವಯಿಸುವ ಮೂಲಕ ನಾವು ಚಾನಲ್ನ ಅಗಲವನ್ನು ಕುಗ್ಗಿಸುತ್ತೇವೆ ಅಥವಾ ಕಡಿಮೆ ಮಾಡುತ್ತೇವೆ ಮತ್ತು ಕರೆಂಟ್ ಅನ್ನು ನಿಯಂತ್ರಿಸುತ್ತೇವೆ MOSFET ನ ಸಂದರ್ಭದಲ್ಲಿ ಬಾಹ್ಯ ಸಂಭಾವ್ಯತೆಯನ್ನು ಅನ್ವಯಿಸುವ ಮೂಲಕ ಚಾನಲ್ ರಚನೆಯಾಗುತ್ತದೆ ಇದರಿಂದಾಗಿ ಚಾನಲ್ ತಕ್ಷಣವೇ ಇರುವುದಿಲ್ಲ ಮತ್ತು ಸಾಮರ್ಥ್ಯವನ್ನು ಹೆಚ್ಚಿಸುವ ಮೂಲಕ ನೀವು ಚಾನಲ್ನ ಅಗಲವನ್ನು ಹೆಚ್ಚಿಸಬಹುದು ಮತ್ತು ಕರೆಂಟ್ಅನ್ನು ನಿಯಂತ್ರಿಸಬಹುದು ಆದ್ದರಿಂದ ಮುಂದಿನ ತರಗತಿಯಲ್ಲಿ ನಾವು MOSFET ನ ಕೆಲಸವನ್ನು ನೋಡಲಿದ್ದೇವೆ ಆದ್ದರಿಂದ ಮತ್ತೊಮ್ಮೆ ನಾವು ಈ ಕರೆಂಟ್ ವಿರುದ್ಧ ವೋಲ್ಟೇಜ್ ಗುಣಲಕ್ಷಣಗಳನ್ನು ಬರೆಯಬಹುದು ಸವಕಳಿ ಮತ್ತು ವಿಲೋಮ ಪ್ರದೇಶದ ರಚನೆಯ ಕುರಿತು ನಾವು ಇನ್ನೂ ಕೆಲವು ವಿವರಗಳನ್ನು ನೋಡುತ್ತೇವೆ ಮತ್ತು ಅವುಗಳ ಅಗಲವನ್ನು ಲೆಕ್ಕಾಚಾರ ಮಾಡುತ್ತೇವೆ ಆದ್ದರಿಂದ ಮುಂದಿನ ತರಗತಿಯಲ್ಲಿ ನಾವು MOSFETS ಅನ್ನು ವಿವರವಾಗಿ ನೋಡುತ್ತೇವೆ